ಆರ್ಥೋಗ್ರಫಿಕ್ ಪ್ರೊಜೆಕ್ಷನ್ಗಳು Iಭಾಗ 4 ಎಲ್ಲರಿಗೂ ನಮಸ್ಕಾರ ಎಂಜಿನಿಯರಿಂಗ್ ಡ್ರಾಯಿಂಗ್ ಮತ್ತು ಕಂಪ್ಯೂಟರ್ ಗ್ರಾಫಿಕ್ಸ್ ನ ನಮ್ಮ ಎನ್ ಪಿ ಟಿ ಇ ಎಲ್ ಆನ್ಲೈನ್ ಸರ್ಟಿಫಿಕೇಶನ್ ಕೋರ್ಸಿಗೆ ಸ್ವಾಗತ ನಾವು ಆರ್ಥೋಗ್ರಫಿಕ್ ಪ್ರೊಜೆಕ್ಷನ್ ವಿಷಯಕ್ಕೆ ಸಂಬಂಧಿಸಿದ ಮಾಡ್ಯೂಲ್ 3 ರ 24 ನೇ ತರಗತಿಯಲ್ಲಿ ಇದ್ದೇವೆ ನಾವು ಈಗ ಈ ಒಂದು ವಸ್ತುವಿನ ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಅನ್ನು ನೋಡೋಣ ಈ ವಸ್ತುವು ಒಂದು ಸಿಲಿಂಡರ್ ರೀತಿಯ ಆಕೃತಿ ಆಗಿದೆ ಮತ್ತು ಇದು ಆಳವಾದ ರಂಧ್ರದಂತಹ ಅದೇ ಆಕೃತಿಯ ಭಾಗವನ್ನು ಹೊಂದಿದೆ ಮತ್ತು ಒಂದು ರೀತಿಯ ಉದ್ದನೆಯ ಸೀಳುಕಂಡಿಯನ್ನು ಕೂಡ ಅದರಲ್ಲಿ ಗಮನಿಸಬಹುದು ಇದರಲ್ಲಿ ಕೀಲಿಯನ್ನು ತೋರಿಸುವುದರ ಮೂಲಕ ಒಂದು ಆಯಾಮದಲ್ಲಿ ಅದು ಚಲಿಸದಂತೆ ಮಾಡಬಹುದು ಇದಕ್ಕಾಗಿ ನಾವು ಈ ವಸ್ತುಗಳನ್ನು ಉಪಯೋಗಿಸುತ್ತೇವೆ ಮತ್ತು ಇನ್ನೊಂದು ಕತ್ತರಿಸಿದ ಭಾಗ ಅದರ ಒಳಗಡೆ ಇದೆ ಇದು ಹೆಚ್ಚು ಕಡಿಮೆ ಒಂದು ರೀತಿಯ ಸಂಪೂರ್ಣವಾಗಿ ಕೆಳಗಿನ ತನಕ ಇರುವ ರಂಧ್ರದಂತೆ ಇದೆ ಇಲ್ಲಿ ಕೂಡ ಕೆಳಗಿನ ತನಕ ಇರುವ ಒಂದು ರಂಧ್ರ ಇದೆ ಇಲ್ಲಿಯೂ ಕೂಡ ಒಂದು ಇದೇ ರೀತಿಯ ರಂಧ್ರ ಇದೆ ಎಲ್ಲೆಲ್ಲಿ ಹಸಿರು ಬಣ್ಣದ ರೇಖೆಗಳನ್ನು ತೋರಿಸಲಾಗಿದೆ ಅಲ್ಲಿ ಮಾತ್ರ ದ್ರವ್ಯ ಇದೆ ಇದರ ನೆರಳಿನಲ್ಲಿರುವ ಭಾಗವೂ ಕೂಡ ಒಂದು ರೀತಿ ಟೊಳ್ಳಾಗಿದೆ ಇಲ್ಲಿ ಕೂಡ ಒಂದು ರೀತಿಯ ಕೆಳಗಿನ ತನಕ ಇರುವ ಟೊಳ್ಳಾದ ಭಾಗವಿದೆ ಮತ್ತು ಈ ರಚನೆಯು ವೈವಿಧ್ಯಮಯವಾದ ಅಳತೆಗಳನ್ನು ಹೊಂದಿದೆ ಈ ಅಳತೆಯು ಈ ಕಡೆಯಿಂದ ನೋಡಿದರೆ ಉದ್ದಕ್ಕೂ 152 ಯೂನಿಟ್ ಗಳಷ್ಟು ಇದೆ ಇದರ ಎತ್ತರ 45 ಯೂನಿಟ್ಗಳು ಮತ್ತು ಇದರ ಅಗಲ 64 ಯೂನಿಟ್ಗಳು ನಾವು ಈ ವಸ್ತುವನ್ನು ಡ್ರಾಯಿಂಗ್ ಹಾಳೆಯಲ್ಲಿ ತೋರಿಸಲು ಇಚ್ಚಿಸುತ್ತೇವೆ ನಾವು ಈಗ ಗ್ಲಾಸ್ ಬಾಕ್ಸ್ ಕ್ರಮವನ್ನು ವಿವಿಧ ಸಮತಲಗಳಲ್ಲಿ ಇದರ ಚಿತ್ರಣ ಮಾಡಲು ಬಳಸೋಣ ಮೊದಲನೆಯದಾಗಿ ನಾವು ಈ ರಚನೆಯ ಯಾವ ಯಾವ ಚಿತ್ರಣಗಳ ಅವಶ್ಯಕತೆ ಇದೆ ಎಂಬುದನ್ನು ನಿರ್ಧರಿಸಬೇಕು ಎಷ್ಟು ಚಿತ್ರಣಗಳ ಅವಶ್ಯಕತೆ ಬರಬಹುದೇ ನೋಡಬೇಕು ಕೇವಲ ಒಂದೇ ಸಮತಲದಲ್ಲಿ ಮೂಡಿಸುವ ಚಿತ್ರಣದಿಂದ ಇಡೀ ವಸ್ತುವಿನ ರಚನೆಯನ್ನು ತೋರಿಸಬಹುದೇ ಅಥವಾ ಎಲ್ಲ ಮೂರು ಚಿತ್ರಣಗಳ ಅವಶ್ಯಕತೆ ಇದೆಯೇ ಅಥವಾ ಬಹುಶಃ ಮೇಲ್ಬದಿಯ ಕೆಳಗಿನ ಮತ್ತು ಎಡಬದಿ ಬಲಬದಿ ಎಲ್ಲಾ ಚಿತ್ರಣಗಳ ಅವಶ್ಯಕತೆ ಇದೆಯೇ ನೋಡಬೇಕು ಇದರ ಆಧಾರದ ಮೇಲೆ ನಾವು ರಚನೆಯನ್ನು ಅಥವಾ ವಸ್ತುವನ್ನು ಚಿತ್ರಿಸಿ ತೋರಿಸುತ್ತೇವೆ ಇದನ್ನು ಯಾವಾಗ ನಿರ್ಧರಿಸುತ್ತೇವೆ ನಂತರ ಡ್ರಾಯಿಂಗ್ ಹಾಳೆಯಲ್ಲಿ ಆಯ್ಕೆ ಮಾಡಿರುವ ಚಿತ್ರಣಗಳನ್ನು ಮೂಡಿಸಲು ಬೇಕಾಗಿರುವ ಜಾಗವನ್ನು ಆಯ್ಕೆ ಮಾಡಿಕೊಳ್ಳಬೇಕು ಉದಾಹರಣೆಗೆ ನಾವು ಈಗ ಇದರ ಚಿತ್ರಣಗಳನ್ನು ಗ್ಲಾಸ್ ಬಾಕ್ಸ್ ಕ್ರಮದಿಂದ ಪಡೆಯಬೇಕೆಂದು ಇಚ್ಚಿಸುತ್ತೇವೆ ಯಾವಾಗ ನಾವು ಈ ಕ್ರಮವನ್ನು ಅನುಸರಿಸಲು ನಿರ್ಧರಿಸುತ್ತೇವೆ ಆಗ ನಾವು ಏನು ಮಾಡುತ್ತೇವೆ ಎಂದರೆ ಒಂದು ಕಾಲ್ಪನಿಕ ಡಬ್ಬಿಯನ್ನು ನಿರ್ಮಿಸಿಕೊಳ್ಳುತ್ತೇವೆ ಮತ್ತು ಮೊದಲ ಕ್ವಾಡ್ರನ್ಟ ಅನ್ನು ಈ ರೀತಿ ತೆಗೆದುಕೊಳ್ಳುತ್ತೇವೆ ಇದು ಕೆಳಗಡೆ ಹೋಗುತ್ತದೆ ಈ ಕಡೆಯಿಂದ ನೋಡಿ ನಮಗೆ ಈ ಸಮತಲದಲ್ಲಿ ಮುಂಬದಿಯ ಚಿತ್ರಣದ ಪ್ರೊಜೆಕ್ಷನ್ ದೊರೆಯುತ್ತದೆ ನಾವು ಆ ಚಿತ್ರವನ್ನು ವಸ್ತುವಿನ ಮುಂಬದಿಯ ಚಿತ್ರಣವೆಂದು ಇಲ್ಲಿ ತೋರಿಸುತ್ತೇವೆ ನಾವು ಈ ಗಾಜಿನ ಡಬ್ಬಿಯನ್ನು ಈ ಕಡೆಯಿಂದ ನೋಡುತ್ತಿದ್ದರೆ ಈ ಉದ್ದ 152 ಕಾಣಸಿಗುತ್ತದೆ 152 ಇದು ಈ ಕಡೆಯಿಂದ ಕಾಣಿಸುತ್ತದೆ ಅದೇ ರೀತಿ ಗಾಜಿನ ಡಬ್ಬಿಯಲ್ಲಿ ಕಾಣಿಸುತ್ತದೆ ಏಕೆಂದರೆ ಇದು ಮುಂಬದಿಯ ಚಿತ್ರಣ ದೊರೆಯುವ ದಿಕ್ಕು ಆಗಿದೆ ನಾವು ಯಾವ ಸ್ಥಾನದಲ್ಲಿದ್ದೇವೆ ಎಂದರೆ 45 ಇದನ್ನು ಕೂಡ ಕಾಣುವ ಸ್ಥಾನದಲ್ಲಿ ಇದ್ದೇವೆ ಈ ಸಂಪೂರ್ಣ ರಚನೆಯು 152 ಮತ್ತು 45 ಈ ಅಳತೆಗಳ ಮಧ್ಯೆ ಇದೆ ನಂತರ ನಾವು ಗಾಜಿನ ಡಬ್ಬಿಯನ್ನು ಮೇಲ್ಬದಿಯ ಚಿತ್ರಣವನ್ನು ಪಡೆಯುವುದಕ್ಕಾಗಿ ನೋಡಲು ಹೋಗುತ್ತೇವೆ ಅಲ್ಲಿ ನಾವು 65 ಎಂಎಂ 64ಎಂಎಂ ಇದನ್ನು ಕಾಣುತ್ತೇವೆ ಮತ್ತು ನಾವು152ಎಂಎಂ ಇದನ್ನು ಸಹ ಕಾಣುವ ಸ್ಥಾನದಲ್ಲಿದ್ದೇವೆ ನಾವು ಮತ್ತೆ 152ಎಂಎಂ ಇದನ್ನು ಕಾಣುತ್ತೇವೆ ಮುಂಬದಿಯ ಚಿತ್ರಣದ 152 ಮೇಲ್ಬದಿಯ ಚಿತ್ರಣದ 152 ಎರಡೂ ಕೂಡ ಒಂದನ್ನೊಂದು ಈ ರೀತಿ ಸೇರುತ್ತದೆ ಆದರೂ ಮುಂಬದಿಯ ಚಿತ್ರಣದಲ್ಲಿ ನಾವು ಕಾಣುವುದು 45 ಇದು ಕೂಡ ಕಾಣಿಸುತ್ತದೆ ಮೇಲ್ಬದಿಯ ಚಿತ್ರಣದಲ್ಲಿ 45 ರ ಅಳತೆಯ ರೇಖೆಗಳು ಸೇರುತ್ತವೆ ಆದರೆ ಅಷ್ಟರಮಟ್ಟಿಗೆ ನಾವು ನಿಜವಾಗಿಯೂ ಭಾವಿಸಿಕೊಳ್ಳಲು ಸಾಧ್ಯವಿಲ್ಲ ಆದರೂ ಅಗಲವನ್ನು ನಾವು ಕಾಣಬಹುದು ನಾವು ಆ 64 ರ ಅಳತೆಯ ಚಿತ್ರಣವನ್ನು ಅದರ ಜಾಗದಲ್ಲಿ ಕಾಣುತ್ತೇವೆ ಮತ್ತು ಮುಂಬದಿಯ ಚಿತ್ರಣ ಮತ್ತು ಮೇಲ್ಬದಿಯ ಚಿತ್ರಣಗಳ ನಡುವಿನ ದೂರ 25 4 ಎಂಎಂ ಅಷ್ಟು ಇರಬೇಕೆಂಬುದನ್ನು ಸೂಚಿಸಲಾಗುತ್ತದೆ ಸ್ವಲ್ಪವಾದರೂ ಜಾಗವನ್ನು ಅವುಗಳ ನಡುವೆ ಬಿಡಬೇಕಾಗುತ್ತದೆ ಈ ಚಿತ್ರಣಗಳನ್ನು ಮೂಡಿಸುವಾಗ ಪ್ರತಿಯೊಂದರ ನಡುವೆ ಸ್ವಲ್ಪ ಜಾಗ ಇರುವಂತೆ ನೋಡಿಕೊಂಡು ಮಾಡಬೇಕಾಗುತ್ತದೆ ಮತ್ತು ಚಿತ್ರಣಗಳ ಅಳತೆಯ ಅನುಪಾತವು 11 ಇಷ್ಟೇ ಆದಷ್ಟು ಇರಬೇಕೆಂಬುದನ್ನು ಸಹ ಸೂಚಿಸಲಾಗುತ್ತದೆ ವಸ್ತು ಅಥವಾ ರಚನೆ ಯಾವುದೇ ಅಳತೆಯಲ್ಲಿ ಇರಲಿ ಅದನ್ನೇ ಬಳಸುವ ಪ್ರಯತ್ನ ಮಾಡಬೇಕು ವಸ್ತು ಅಥವಾ ರಚನೆ ಬಹಳ ದೊಡ್ಡದಾಗಿದ್ದು ಮತ್ತು ಡ್ರಾಯಿಂಗ್ ಹಾಳೆಯು ಚಿಕ್ಕದಾಗಿದ್ದರೆ ಉದಾಹರಣೆಗೆ ಒಂದು ದೊಡ್ಡ ಮುಗಿಲು ಮುಟ್ಟುವಂತಹ ಆಕೃತಿಯನ್ನು ಡ್ರಾಯಿಂಗ್ ಹಾಳೆಯಲ್ಲಿ ಬಿಂಬಿಸುವ ಇಚ್ಛೆಯನ್ನು ನಾವು ಹೊಂದಿದ್ದರೆ ಅಂತಹುದನ್ನು ರಚಿಸಲು ನಮ್ಮ ಬಳಿ ಇರುವ ಡ್ರಾಯಿಂಗ್ ಹಾಳೆಗಳಲ್ಲಿ ಸಾಧ್ಯವಿಲ್ಲ ಮತ್ತೆ ಸುಲಭವಾದ ಮಾರ್ಗವೆಂದರೆ ನಮ್ಮ ಎ0 ಹಾಳೆಎ1 ಹಾಳೆ ಎ3 ಎ4 ಈ ಅಳತೆಯ ಹಾಳೆಗಳನ್ನು ಬಳಸಿ ಗಗನಚುಂಬಿ ಆಕೃತಿಗಳನ್ನು ಮೂಡಿಸಬೇಕೆಂದು ಇದ್ದರೆ ಆ ಆಕೃತಿಯ ಅನುಪಾತವನ್ನು ಕಡಿಮೆ ಮಾಡಬೇಕಾಗುತ್ತದೆ ಬಹುಶಃ 124 ರೀತಿಯ ಅನುಪಾತ 150 1100 ಈ ರೀತಿಯ ಅನುಪಾತಗಳಲ್ಲಿ ನಾವು ವಸ್ತುವನ್ನು ಬಿಂಬಿಸುತ್ತೇವೆ ಮತ್ತು ಡ್ರಾಯಿಂಗ್ ಹಾಳೆಯಲ್ಲಿ ಇದನ್ನು ಸ್ಪಷ್ಟವಾಗಿ ನಮೂದಿಸುತ್ತೇವೆ ಯಾವಾಗ ನಾವು ನಿರ್ಧರಿಸಿದ ಚಿತ್ರಣಗಳನ್ನು ಮೂಡಿಸಲು ಜಾಗವನ್ನು ಆಯ್ಕೆ ಮಾಡಿಕೊಳ್ಳುತ್ತೇವೆ ನಂತರ ನಾನು ಮುಂಬದಿಯ ಚಿತ್ರಣದಿಂದ ಪ್ರಾರಂಭಿಸುತ್ತೇವೆ ನಂತರ ಮೇಲ್ಬದಿಯ ಚಿತ್ರಣವನ್ನು ರಚಿಸುತ್ತೇವೆ ಮತ್ತು ಈ ಚಿತ್ರಣಗಳನ್ನು ಪೂರ್ಣಗೊಳಿಸುತ್ತೇವೆ ಇದಾದ ಬಳಿಕ ಅಳತೆಗಳನ್ನು ಮತ್ತು ಯಾವುದೆಲ್ಲವನ್ನ ಬಿಟ್ಟಿರುತ್ತೇವೆ ಅವುಗಳನ್ನು ಬರೆಯುತ್ತೇವೆ ಉದಾಹರಣೆಗೆ ಇಲ್ಲಿ ಅದನ್ನು ನೋಡಿ ಇದು ರಚನೆಯ ಮುಂಬದಿಯ ಚಿತ್ರಣ ಆಗಿದೆ ಅದನ್ನು ಡ್ರಾಯಿಂಗ್ ಹಾಳೆಯಲ್ಲಿ ರಚಿಸಿದ ಮೇಲೆ ಮೇಲ್ಬದಿಯ ಚಿತ್ರಣವನ್ನು ಮುಂಬದಿಯ ಚಿತ್ರಣದಿಂದ ಕನಿಷ್ಠ ಅಂತರಬಿಟ್ಟು ರಚಿಸಬೇಕು ಮತ್ತು ಅದರ ನಂತರ ನಾವು ಒಂದು ಚಿತ್ರವನ್ನು ಕಾಣುತ್ತೇವೆ ಅದು ಮುಂಬದಿಯ ಚಿತ್ರಣದ ಚಿತ್ರ ಆಗಿರುತ್ತದೆ ಇದನ್ನು ನಾವು ಕಾಣುತ್ತೇವೆ ಈ ಸಂಪೂರ್ಣ ವಕ್ರರೇಖೆಯನ್ನು ಒಂದು ರೀತಿಯ ಗೆರೆಯಂತೆ ಇಲ್ಲಿ ಚಿತ್ರಿಸಲಾಗಿದೆ ನಂತರ ಇದು ಬಿಂದುವಿಗೆ ಹೋಗುತ್ತದೆ ಮತ್ತು ಒಂದು ಗೆರೆಯನ್ನು ನಾವು ಕಾಣುತ್ತೇವೆ ಮತ್ತು ಈ ಸಂಪೂರ್ಣ ವಕ್ರರೇಖೆಯನ್ನು ಒಂದೇ ಗೆರೆಯಲ್ಲಿ ಚಿತ್ರಿಸಲಾಗುತ್ತದೆ ಆದ್ದರಿಂದ ಒಂದೇ ಗೆರೆಯು ಚಿತ್ರಣದಲ್ಲಿ ಇರುತ್ತದೆ ಮತ್ತು ಈ ಮೇಲಿನದು ಸಂಪೂರ್ಣ ವಕ್ರರೇಖೆಯನ್ನು ಆ ಗೆರೆಯಲ್ಲಿ ಚಿತ್ರಿಸಲಾಗಿದೆ ಆ ಗೆರೆಯಲ್ಲಿ ಇದು ಅದಕ್ಕೆ ಹೋಗುತ್ತದೆ ಇಲ್ಲಿ ನೀವು ಜಾಗ್ರತೆಯಿಂದ ಗಮನಿಸಿದರೆ ಈ ಗೆರೆ ಮತ್ತು ಇದು ಎರಡೂ ಬೇರೆಬೇರೆ ಸ್ತರಗಳಲ್ಲಿ ಇದೆ ಇದನ್ನು ಅಲ್ಲಿಯ ಸಿಲಿಂಡರ್ಗೆ ಪ್ರೊಜೆಕ್ಟ್ ಮಾಡಲಾಗಿದೆ ಆದರೆ ಈ ಸಿಲಿಂಡರ್ ಗೆರೆಯಿಂದ ಬಂದಿರುವುದರಿಂದ ನಮಗೇನು ಸಿಗುತ್ತದೆ ನಾನು ಮತ್ತೊಮ್ಮೆ ಇದನ್ನು ವಿವರಿಸುತ್ತೇನೆ ಹೆಚ್ಚುಕಡಿಮೆ ಇದು ವೆಲ್ಡಿಂಗ್ ಮಾಡಿರುವ ಒಂದು ರೀತಿಯ ಭಾಗದಂತೆ ಇದೆ ನಾವು ಇಲ್ಲಿ ಅದನ್ನೇ ನೋಡಲು ಇಚ್ಚಿಸುತ್ತಿದ್ದೇವೆ ಆದರೆ ಇಲ್ಲಿ ಸಿಲಿಂಡರ್ ಗೆರೆಗಳು ಬರುತ್ತವೆ ಯಾವಾಗ ನಾವು ಈ ಕಡೆಯಿಂದ ಅಥವಾ ಈ ಚಿತ್ರಣದಲ್ಲಿ ನೋಡುತ್ತೇವೆ ಆಗ ಈ ಗೆರೆಗಳು ಕಾಣಿಸುತ್ತವೆ ಮತ್ತು ಇದು ಮತ್ತೊಂದು ಗೆರೆ ಇದು ಕೂಡ ಕಾಣಿಸುತ್ತದೆ ಮೊದಲನೇ ಗೆರೆ ಅದು ಒಂದು ವೆಲ್ಡಿಂಗ್ ಮಾಡಿರುವ ರೀತಿಯ ಭಾಗ ಅದರಿಂದ ಮತ್ತು ಸಿಲಿಂಡರ್ನಿಂದ ಈ ಗೆರೆಯು ಬರುತ್ತದೆ ಈ ಸಂಪೂರ್ಣ ವಕ್ರರೇಖೆ ಸರಳ ರೇಖೆಯಂತೆ ಮುಂಬದಿಯ ಚಿತ್ರಣದಲ್ಲಿ ಬದಲಾಗುತ್ತದೆ ಮತ್ತು ಈ ಭಾಗವು ಈ ಮಟ್ಟದಲ್ಲಿ ಬರುತ್ತದೆ ಈ ಸಂಪೂರ್ಣ ವಕ್ರರೇಖೆ ಒಂದು ಗೆರೆಯಾಗಿ ಬದಲಾಗುತ್ತದೆ ಮತ್ತು ಇಲ್ಲಿ ಒಂದು ರೀತಿಯ ಗೆರೆಯಂತೆ ನಾವು ಕಾಣುತ್ತೇವೆ ಮತ್ತು ಹಾಗೆಯೇ ಈ ಸಂಪೂರ್ಣ ವಕ್ರರೇಖೆ ಚಿತ್ರಣದಲ್ಲಿ ಸರಳ ರೇಖೆಯಂತೆ ಬದಲಾಗುತ್ತದೆ ಇಲ್ಲಿ ನಾವು ಒಂದು ರೀತಿಯ ಗೆರೆಯನ್ನು ಕಾಣುತ್ತೇವೆ ಅದೇ ಗೆರೆಯು ಅಲ್ಲಿ ಮತ್ತೆ ಬರುತ್ತದೆ ಇಲ್ಲಿಂದ ಮೇಲಿನ ಭಾಗ ಅಲ್ಲಿ ಬರುತ್ತದೆ ಈ ಸಂಪೂರ್ಣ ಭಾಗದಲ್ಲಿ ಇರುವ ವಕ್ರರೇಖೆಗಳೆಲ್ಲಾ ಸರಳ ರೇಖೆಯಂತೆ ಕಾಣಿಸುತ್ತವೆ ಮತ್ತು ಈ ಗೆರೆಗಳು ಈ ಗೆರೆಗಳೊಂದಿಗೆ ಈ ಒಂದು ಕಾರಣದಿಂದ ಸೇರಿಕೊಳ್ಳುತ್ತದೆ ಮತ್ತು ಈ ಸಿಲಿಂಡರ್ನ ವಕ್ರೀಯ ಭಾಗವು ನಮಗೆ ಸರಳ ರೇಖೆಯಂತೆ ಕಾಣಿಸುತ್ತದೆ ಪ್ರೊಜೆಕ್ಷನ್ ನಲ್ಲಿ ಇದು ಸರಳರೇಖೆ ಆಗುತ್ತದೆ ಈಗ ಅಲ್ಲಿ ಒಂದು ರೀತಿಯ ರಂಧ್ರ ಅಥವಾ ತೂತು ಇದೆ ಆದ್ದರಿಂದ ಇಲ್ಲಿ ನಿರಂತರವಲ್ಲದ ಅಡ್ಡಗೆರೆಗಳಿಂದ ಆದ ಒಂದು ರೇಖೆ ಇರಬೇಕು ಇಲ್ಲಿ ಒಂದು ನಿರಂತರವಲ್ಲದ ಅಡ್ಡಗೆರೆಗಳಿಂದ ಆದ ರೇಖೆಯನ್ನು ಹೊಂದಿದ್ದೇವೆ ಏಕೆಂದರೆ ಇದು ಒಂದು ಸಿಲಿಂಡರ್ ರೀತಿಯ ಆಕೃತಿಯಾಗಿದೆ ಇಲ್ಲಿ ಒಂದು ಅಕ್ಷರೇಖೆ ಇದೆ ಅದರ ಮೂಲಕ ನಿರಂತರವಲ್ಲದ ಅಡ್ಡಗೆರೆಗಳಿಂದ ಬಿಂದುವಿನಿಂದ ಆಗಿರುವ ರೇಖೆ ಹಾದುಹೋಗುತ್ತದೆ ಇಲ್ಲಿ ನಾವು ಸಂಪೂರ್ಣ ಚಿತ್ರಣವನ್ನು ಹೊಂದಿದ್ದೇವೆ ಆ ಕಾರಣದಿಂದ ನಾವು ಸಣ್ಣ ಅಡ್ಡಗೆರೆ ಇರುವ ರೇಖೆಯಿಂದ ಅದನ್ನು ತೋರಿಸುತ್ತೇವೆ ಮತ್ತು ಅಲ್ಲಿ ಒಂದು ರಂಧ್ರಇದೆ ಅಲ್ಲಿ ಬಂದು ಉದ್ದನೆಯ ಸೀಳುಕಂಡಿ ಇದೆ ನಾವಿಲ್ಲಿ ಏನು ತೋರಿಸುತ್ತಿದ್ದೇವೆ ಎಂದರೆಈ ಆಯತಾಕಾರವಾಗಿ ತೆಗೆದಿರುವ ಭಾಗವನ್ನು ನಾವು ಎರಡು ಸಣ್ಣ ಅಡ್ಡ ಗೆರೆಗಳಿಂದ ಆದ ನಿರಂತರವಲ್ಲದ ರೇಖೆಯಿಂದ ತೋರಿಸುತ್ತೇವೆ ಅದೇ ರೀತಿ ನಾವು ಸಂಪೂರ್ಣವಾಗಿ ತೆಗೆದುಹಾಕಲ್ಪಟ್ಟಿರುವ ಭಾಗವನ್ನು ಹೊಂದಿದ್ದೇವೆ ಅಲ್ಲಿ ಒಂದು ಕಮಾನು ಇದೆ ಇದರ ಮೂಲದ ಕೇಂದ್ರ ಅಲ್ಲಿ ಇರಬೇಕು ನಾವು ಆ ಅಕ್ಷರೇಖೆಯನ್ನು ಮತ್ತೆ ತೋರಿಸುತ್ತೇವೆ ಇಲ್ಲಿ ಒಂದು ಬಾಗಿದಂತಹ ಭಾಗವಿದೆ ಇಲ್ಲಿ ಮತ್ತೆ ಅದರ ಒಂದು ಕೇಂದ್ರ ಇರಬಹುದು ಇದನ್ನು ಅಡ್ಡಗೆರೆ ಮತ್ತು ಬಿಂದುಗಳಿಂದ ಆಗಿರುವ ನಿರಂತರವಲ್ಲದ ರೇಖೆಯಿಂದ ತೋರಿಸುತ್ತೇವೆ ಮತ್ತು ಈ ಸೀಳು ರಂಧ್ರ ಆ ಮಟ್ಟದ ತನಕ ಹೋಗುತ್ತದೆ ನಾವು ಇದನ್ನು ಅಡ್ಡಗೆರೆಗಳಿಂದ ಆದ ನಿರಂತರವಲ್ಲದ ರೇಖೆಯಿಂದ ತೋರಿಸುತ್ತೇವೆ ದ್ರವ್ಯ ಇಲ್ಲದ ಯಾವ ಭಾಗಗಳು ಇವೆ ಅದನ್ನು ಅಡ್ಡ ಗೆರೆಗಳಿಂದ ಆಗಿರುವ ರೇಖೆಯಿಂದ ವಸ್ತುವಿನ ಒಳಗೆ ಸ್ಥಳೀಯವಾಗಿ ಚಿತ್ರಿಸಲಾಗುತ್ತದೆ ಯಾವಾಗ ಕೇಂದ್ರಗಳು ಇರುತ್ತವೆ ಮತ್ತು ತ್ರಿಜ್ಯದ ಉದ್ದಕ್ಕೂ ದ್ರವ್ಯವನ್ನು ಒಂದು ಕಡೆಯಲ್ಲಿ ತೆಗೆದು ಹಾಕಲಾಗಿರುತ್ತದೆ ನಾವು ಅದನ್ನು ಅಕ್ಷರೇಖೆ ಅಥವಾ ನಡುಗೆರೆಯೊಂದಿಗೆ ಬಿಂಬಿಸುತ್ತೇವೆ ಅದನ್ನು ರಚನೆಯ ಹೊರಗಡೆ ಕೂಡ ಬರೆಯುತ್ತೇವೆ ಮುಂಬದಿಯ ಚಿತ್ರಣದಲ್ಲಿ ನಾವು ಇದನ್ನು ಹೆಚ್ಚುಕಡಿಮೆ ವಿಸ್ತರಿಸಿರುವ ರೇಖೆಯಂತೆ ತೋರಿಸುತ್ತೇವೆ ಈಗ ಅದನ್ನು ಗಾಜಿನ ಡಬ್ಬಿಗೆ ಪ್ರೊಜೆಕ್ಟ್ ಮಾಡಿದರೆ ಮತ್ತು ಮಡಿಕೆಗಳನ್ನು ತೆರೆದರೆ ಅದರ ಸಮತಲದಲ್ಲಿ ನಮಗೆ ಮೇಲ್ಭಾಗದ ಚಿತ್ರಣ ಸಿಗುತ್ತದೆ ಮಡಿಕೆಯನ್ನು ತೆಗೆದರೆ ಇದು ಮೇಲ್ಭಾಗದ ಚಿತ್ರಣವಾಗಿ ಕಾಣಿಸುತ್ತದೆ ಈಗ ನೀವು ಮೇಲಿನ ಪ್ರೊಜೆಕ್ಷನ್ ಕಡೆ ನೋಡುತ್ತಿದ್ದರೆ ಅಲ್ಲಿ ಈ ಸಂಪೂರ್ಣ ಆಕೃತಿ ಒಂದು ವೃತ್ತದ ರೀತಿಯೇ ಕಾಣಿಸುತ್ತದೆ ಸಿಲಿಂಡರ್ ನ ಮೇಲ್ಭಾಗ ಈ ರೀತಿ ಕಾಣಿಸುತ್ತದೆ ಇದು ಅದೇ ಆಗಿದೆ ಒಳಗೆ ಒಂದು ಅರ್ಧ ವೃತ್ತಾಕೃತಿಯ ರೀತಿಯದ್ದು ಇದೆ ಇದು ನಾವು ನೋಡುವ ಅರ್ಧ ವೃತ್ತಾಕೃತಿ ಆಗಿದೆ ಮತ್ತು ಖಾಲಿ ಇರುವ ಒಂದು ಭಾಗವಿದೆ ಇದು ತೆಗೆದುಹಾಕಿರುವ ಅಥವಾ ಖಾಲಿ ಇರುವ ನಾವು ಕಾಣುತ್ತಿರುವ ಒಂದು ಭಾಗ ಆಗಿದೆ ಮತ್ತೆ ಸೀಳುಕಂಡಿಯ ರೀತಿಯ ಬಂದು ವಲಯವಿದೆ ನಾವು ಇದನ್ನೆಲ್ಲವನ್ನು ಮೇಲ್ಬದಿಯ ಚಿತ್ರಣದಲ್ಲಿ ಕಾಣುತ್ತೇವೆ ಇವೆರಡೂ ವೃತ್ತಗಳು ಇವುಗಳ ಒಂದಷ್ಟು ಭಾಗವನ್ನು ಹೊಂದಿವೆ ಇವುಗಳ ಅಕ್ಷರೇಖೆ ಅಥವಾ ನಡುರೇಖೆ ಈ ಹಾದಿಯಲ್ಲಿ ಹೋಗುತ್ತವೆ ನಡುರೇಖೆ ಈ ಹಾದಿಯಲ್ಲಿ ಹೋಗುತ್ತವೆ ಇದನ್ನು ನಾವು ಅಡ್ಡಗೆರೆ ಬಿಂದು ಗಳಿಂದಾದ ರೇಖೆಯಿಂದ ತೋರಿಸುತ್ತೇವೆ ಒಂದು ದೊಡ್ಡ ಅಡ್ಡಗೆರೆಗಳಿಂದಾದ ನಂತರ ಸಣ್ಣ ಅಡ್ಡಗೆರೆಗಳ ನಂತರ ದೊಡ್ಡ ಅಡ್ಡಗೆರೆ ಸಣ್ಣ ಅಡ್ಡಗೆರೆಈ ರೀತಿಯಾದ ಗೆರೆಯಿಂದ ನಾವು ಅಕ್ಷರೇಖೆಯನ್ನು ಬಿಂಬಿಸುತ್ತೇವೆ ಇಲ್ಲಿ ಅದು ದೊಡ್ಡ ಅಡ್ಡಗೆರೆ ಸಣ್ಣದು ಮತ್ತೆ ದೊಡ್ಡದಾದ ಒಂದು ಸಣ್ಣದು ದೊಡ್ಡದೊಂದು ಸಣ್ಣದು ಮತ್ತು ದೊಡ್ಡದೊಂದು ಈಗ ಇದು ಹೆಚ್ಚುಕಡಿಮೆ ಸಿಲಿಂಡರ್ ರೀತಿಯ ರಚನೆ ಇದರ ತ್ರಿಜ್ಯ ದೀರ್ಘವೃತ್ತಕ್ಕೆ ಇರುವಂತೆ ಒಂದು ಭಾಗದಲ್ಲಿ ಇದೆ ನಂತರ ಅಡ್ಡ ರೇಖೆಯು ನಂತರ ಬಿಂದು ನಂತರ ಅಡ್ಡ ರೇಖೆ ಮತ್ತು ಇದೇ ರೀತಿ ಇದೆ ಈಗ ಈ ಸಂಪೂರ್ಣ ದೀರ್ಘವೃತ್ತದ ರೀತಿಯ ಆಕೃತಿಯ ರಂಧ್ರ ಇಲ್ಲಿ ಬರುತ್ತದೆ ಆದ್ದರಿಂದ ಆಯತಾಕಾರದ ಭಾಗ ಅರ್ಧ ವೃತ್ತವನ್ನು ಸೇರಿಕೊಂಡಂತೆ ಇದೆ ಈ ರೀತಿಯಲ್ಲಿ ನಾವು ಮೇಲ್ಬದಿಯ ಚಿತ್ರಣವನ್ನು ಗ್ಲಾಸ್ ಬಾಕ್ಸ್ ಕ್ರಮದಂತೆ ಚಿತ್ರಿಸುತ್ತೇವೆ ಯಾವಾಗ ಇದು ಮುಗಿಯುತ್ತದೆ ಎಲ್ಲೆಲ್ಲಿ ಹೆಚ್ಚಿನ ಅಂಶದ ಅಳತೆಗಳು ಇವೆ ಎಂದು ಅನಿಸುತ್ತದೆ ಆ ಹೆಚ್ಚಿನ ಅಂಶದ ಅಳತೆಗಳನ್ನು ವಸ್ತುವಿನ ರಚನೆಯಲ್ಲಿ ತೋರಿಸುತ್ತೇವೆ ಈಗ ಮುಂಬದಿಯ ಚಿತ್ರಣ ಮಾತ್ರವೇ ಈ ದಿಕ್ಕಿನಲ್ಲಿ ಇರಬೇಕೆಂದೇನೂ ಇಲ್ಲ ಅದೇ ಮುಂಬದಿಯ ಚಿತ್ರಣ ಆಗಿರಬೇಕೆಂದೇನೂ ಇಲ್ಲ ನಾವು ಇದನ್ನು ಕೂಡ ಯಾವಾಗಲೂ ಮುಂಬದಿಯ ಚಿತ್ರಣವೆಂದು ಪರಿಗಣಿಸಬಹುದು ಅಲ್ಲಿ ನಾವು ಹೆಚ್ಚಿನ ಅಳತೆಗಳನ್ನು ತೆಗೆದುಕೊಳ್ಳಬಹುದು ಮುಂಬದಿಯ ಚಿತ್ರಣದಲ್ಲಿ ಯಾವೆಲ್ಲಾ ಅಳತೆಗಳನ್ನು ಪಡೆಯುತ್ತಿದ್ದೆವು ಅದೆಲ್ಲವನ್ನು ತೆಗೆದುಕೊಳ್ಳಬಹುದು ಈ ಸಂದರ್ಭದಲ್ಲಿ ಇದು ಮುಂಬದಿಯ ಚಿತ್ರಣ ಆಗಿದ್ದರೆ ಕೆಳಗೆ ಯಾವುದನ್ನು ತೋರಿಸುವುದು ಕೆಳಗಿನದು ಕೆಳಗಿನ ಮಟ್ಟದಲ್ಲಿ ಬರುತ್ತದೆ ಆದ್ದರಿಂದ ಅದು ಕೆಳಗಿನ ಚಿತ್ರಣ ಕೂಡ ಆಗಿರಬಹುದು ಆದರೆ ಒಂದು ಸಾರಿ ನಾವು ಒಂದು ಮುಂಬದಿಯ ಚಿತ್ರಣವನ್ನು ಪಡೆಯುವ ದಿಕ್ಕನ್ನು ನಿರ್ಧರಿಸಿದರೆ ನಂತರ ಇದು ಮುಂಬದಿಯ ಚಿತ್ರಣ ಆಗುತ್ತದೆ ಇದು ಗ್ಲಾಸ್ ಬಾಕ್ಸ್ ಕ್ರಮದಂತೆ ಮೇಲ್ಬದಿಯ ಚಿತ್ರಣ ಆಗುತ್ತದೆ ನಂತರ ಪಾರ್ಶ್ವಗಳ ಚಿತ್ರಣವನ್ನು ನೋಡಲು ಬಯಸಿದರೆ ಈ ಪ್ರೊಜೆಕ್ಷನ್ನಲ್ಲಿ ಆ ಸಮತಲಗಳಲ್ಲಿ ಈ ಗ್ಲಾಸ್ ಬಾಕ್ಸ್ ಕ್ರಮದಿಂದ ಆ ಚಿತ್ರಣಗಳು ಈ ಮಟ್ಟದಲ್ಲಿ ದೊರೆಯುತ್ತವೆ ನಾವೀಗ ಕೆಲವು ಪ್ರೊಜೆಕ್ಷನ್ಗೆ ಸಂಬಂಧಿಸಿದಂತೆ ಇರುವ ಕೆಲವು ಸಲಹೆಸೂಚನೆಗಳನ್ನು ನೋಡೋಣ ಮೊದಲನೆಯದಾಗಿ ವಸ್ತುವನ್ನು ಉತ್ತಮವಾದ ರೀತಿಯಲ್ಲಿ ನಿಲ್ಲಿಸಬೇಕು ಸಾಮಾನ್ಯ ರೀತಿಯಲ್ಲಿ ವಸ್ತುವನ್ನು ಇರಿಸಬೇಕು ಆರ್ಥೋಗ್ರಾಫಿಕ್ ಚಿತ್ರಣಗಳನ್ನು ಪಡೆದ ನಂತರ ಅದರ ನಿಜವಾದ ಅಳತೆಗಳನ್ನು ನಮೂದಿಸಬೇಕು ಅದರ ನಿಜವಾದ ರೂಪವನ್ನು ನಮಗೆ ತೋರಿಸಬೇಕು ಅದು ಎಷ್ಟು ಮಟ್ಟಿಗೆ ಸಾಧ್ಯವೋ ಅಷ್ಟು ಮಟ್ಟಿಗೆ ಆಗಬೇಕು ಉದಾಹರಣೆಗೆ ಎರಡು ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ಗಳನ್ನು ನಾವು ಇಲ್ಲಿ ತೋರಿಸುತ್ತಿದ್ದೇವೆ ಒಂದು ಉತ್ತಮವಾಗಿದೆ ಅದರಲ್ಲಿ ಯಾವುದೇ ದೋಷಗಳಿಲ್ಲ ಆದರೆ ಯಾವುದು ಸರಿಯಾಗಿದೆ ಯಾವುದು ಸರಿ ಇಲ್ಲ ನಾವು ನಿರ್ಧರಿಸಬೇಕು ಉದಾಹರಣೆಗೆ ಇಲ್ಲಿ ಬೇರಿಂಗ್ ರೀತಿಯ ಒಂದು ಆಕಾರವನ್ನು ಮೂರು ಆಯಾವವುಳ್ಳ ಚಿತ್ರದಲ್ಲಿ ತೋರಿಸಲಾಗಿದೆ ಮತ್ತು ನಾವು ಇದರ ಚಿತ್ರಣಗಳು ಯಾವುವು ಎಂಬುದನ್ನು ನಿರ್ಧರಿಸಬೇಕು ಈ ಬೇರಿಂಗ್ ಅನ್ನು ಮೊದಲನೆಯದಾಗಿ ಈ ದಿಕ್ಕಿನಲ್ಲಿ ತಿರುಗಿಸುತ್ತೇವೆ ಮತ್ತು ಅದನ್ನು ನೇರವಾಗಿ ತೆಗೆದುಕೊಂಡು ನಂತರ ಅದನ್ನು ಒಂದು ಕಡೆಗೆ ತಿರುಗಿಸಿ ನಂತರ ಒಂದು ಗಾಜಿನ ಪೆಟ್ಟಿಗೆಯನ್ನು ನಿರ್ಮಿಸಿ ಗ್ಲಾಸ್ ಬಾಕ್ಸ್ ಕ್ರಮದಂತೆ ಪ್ರೊಜೆಕ್ಟ್ ಮಾಡಿ ಮುಂಬದಿಯನ್ನು ಪಡೆದುಕೊಳ್ಳುತ್ತೇವೆ ಅದೇ ರೀತಿ ಮೇಲ್ಬದಿಯ ಚಿತ್ರಣವನ್ನು ಪ್ರೊಜೆಕ್ಟ್ ಮಾಡಿ ಅದನ್ನು ಪ್ರೊಜೆಕ್ಟ್ ಮಾಡುವ ಮೂಲಕ ಬಲಭಾಗದಲ್ಲಿ ಚಿತ್ರಣಗಳನ್ನು ಪಡೆಯುತ್ತೇವೆ ಆದರೆ ಇದರಲ್ಲಿ ತಪ್ಪೇನೂ ಇಲ್ಲ ಆದರೂ ಈ ಚಿತ್ರಣಗಳನ್ನು ನಿರ್ಮಿಸುವುದು ಸ್ವಲ್ಪ ಕಷ್ಟ ಆದ್ದರಿಂದ ಇದು ಅಂತಹ ಒಳ್ಳೆಯ ಉಪಾಯವೇನಲ್ಲ ಆದ್ದರಿಂದ ಈ ಕ್ರಮಗಳನ್ನು ಅನುಸರಿಸುವುದನ್ನು ಆದಷ್ಟು ಕಡಿಮೆ ಮಾಡಬೇಕು ಅದರ ಬದಲಿಗೆ ನಾವು ಏನು ಮಾಡಬಹುದು ಈ ವಸ್ತುವನ್ನು ಒಂದು ನಿರ್ದಿಷ್ಟ ದಿಕ್ಕಿಗೆ ತಿರುಗಿಸಬೇಕು ಇದು ಗಾಜಿನ ಪಟ್ಟಿಗೆಯ ಕ್ರಮದಲ್ಲಿ ಸರಿಯಾಗಿ ಹೊಂದಿಕೊಳ್ಳುವಂತೆ ಸರಿಯಾದ ದಿಕ್ಕಿಗೆ ತಿರುಗಿಸಲು ದಿಕ್ಕನ್ನು ಆಯ್ಕೆ ಮಾಡಿಕೊಳ್ಳಬೇಕು ಇದು ಮೊದಲನೆಯ ಸಂರಚನೆ ವಸ್ತುವನ್ನು ಹೇಗೆ ತಿರುಗಿಸಬೇಕು ಎಂದರೆ ಹೆಚ್ಚಿನ ಚಿತ್ರಣಗಳನ್ನು ನಾವು ಕಾಣುವಂತೆ ಇರಿಸಬೇಕು ಮತ್ತು ಚಿತ್ರಣಗಳನ್ನು ಮೂಡಿಸಲು ಕೂಡ ನಮಗೆ ಸುಲಭ ಆಗಬೇಕು ಈ ರೀತಿ ಮಾಡಲು ಸಾಧ್ಯವಾದರೆ ಈ ಕ್ರಮವು ಒಳ್ಳೆಯದು ಈಗ ನಾವು ಮುಂಬದಿಯ ಚಿತ್ರಣವನ್ನು ವಸ್ತುವಿನ ಹೆಚ್ಚಿನ ಅಳತೆಯುಳ್ಳ ಆಯಾಮವು ಮುಂಬದಿಯ ಚಿತ್ರದಲ್ಲಿ ಅದರ ಅಗಲದಂತೆ ಕಾಣುವಂತೆ ತೋರಿಸಬೇಕು ಈ ಕೆಲವು ಅಂಶಗಳು ಚಿತ್ರಣಗಳನ್ನು ರೂಪಿಸುವಲ್ಲಿ ತೆಗೆದುಕೊಳ್ಳಬೇಕಾದ ಕೆಲವು ಸಲಹೆ ಸೂಚನೆಗಳು ನಾವು ಈಗ ಅದನ್ನು ನೋಡೋಣ ಮತ್ತು ಪಾರ್ಶ್ವದಲ್ಲಿ ದೊರೆಯುವ ಆರಿಸಿದ ಮುಂಬದಿಯ ಚಿತ್ರಣದಿಂದ ಪಡೆದ ಚಿತ್ರಣಗಳು ಸಾಮಾನ್ಯ ರೀತಿಯಲ್ಲಿ ಕಾಣ ಸಿಗಬೇಕು ಈ ಎರಡು ಸಲಹೆಗಳನ್ನು ನಾವು ಪಾಲಿಸಬೇಕು ನಾವು ಈಗ ಈ ಎರಡು ಸೂಚನೆಗಳನ್ನು ಗಮನಿಸೋಣ ಉದಾಹರಣೆಗೆ ನಾವು ಒಂದು ಕಾರಿನ ಚಿತ್ರಣಗಳನ್ನು ಮೂಡಿಸಬೇಕೆಂದು ಬಯಸುತ್ತೇವೆ ಇದು ಒಂದು ಆಟೋಮೊಬೈಲ್ ಕಾರು ಆಗಿದೆ ನಾವು ಚಿತ್ರಣಗಳನ್ನು ಕೆಳಗಿನಿಂದ ನೋಡುವುದರ ಮೂಲಕ ಚಿತ್ರಿಸಿದರೆ ಬಹುಶಃ ಕಾರು ಈ ರೀತಿ ಕಾಣುತ್ತದೆಬಹುಶಃ ಕೆಳಗೆ ಎಡ ಬಲ ಇವೆಲ್ಲವೂ ಕಾರನ್ನು ಯಾವ ರೀತಿ ಇಡುತ್ತೇವೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಉದಾಹರಣೆಗೆ ಕಾರು ಈ ರೀತಿಯ ಆಕಾರವನ್ನು ಹೊಂದಿದೆ ಎಂದು ನಾವು ಭಾವಿಸೋಣ ನಾನು ಇದನ್ನು ಮುಂಬದಿಯ ಚಿತ್ರಣವೆಂದು ತೆಗೆದುಕೊಂಡರೆ ಇದು ಸಾಮಾನ್ಯವಾಗಿ ಚಿತ್ರಣವನ್ನು ತೆಗೆದುಕೊಳ್ಳುವ ರೀತಿಯಾಗಿದೆ ನಾವು ಇದನ್ನು ಕೂಡ ಒಂದು ಚಿತ್ರಣವಾಗಿ ತೆಗೆದುಕೊಳ್ಳಬಹುದು ಆದರೆ ಈ ರೀತಿಯ ಚಿತ್ರಕ್ಕೆ ಅದು ಸೂಕ್ತವಲ್ಲ ನಮಗೆ ಈ ಕಾರಿನ ಚಿತ್ರಣವನ್ನು ಪಡೆಯಲು ಸಹಜವಾಗಿ ಬೇಕಾಗಿರುವ ಸರಿಯಾದ ಅರಿವಿನಂತೆ ಮುಂಬದಿಯ ಚಿತ್ರಣವನ್ನು ಪಡೆಯಲು ಸಹ ಸಹಜವಾದ ಅರಿವು ಇರಬೇಕು ನಾವು ಇದನ್ನು ಮುಂಬದಿಯ ಚಿತ್ರಣವೆಂದು ತೆಗೆದುಕೊಂಡರೆ ಈ ಕಾರಿಗೆ ಇದು ಸಹಜವಾದ ಕ್ರಮ ಅಲ್ಲ ಉದಾಹರಣೆಗೆ ನಾನು ಕೆಳಗಿನಿಂದ ಕಾರನ್ನು ನೋಡಿ ಅದರಿಂದ ದೊರೆಯುವ ಚಿತ್ರಣವನ್ನು ಅದರ ಮುಂಬದಿಯ ಚಿತ್ರಣ ಎಂದು ನಾನು ಕರೆಯಲು ಹೋದರೆ ಇದು ಒಳ್ಳೆಯ ಉಪಾಯ ಅಲ್ಲ ಹೀಗೆ ನೋಡಲು ಹೋದರೆ ಈ ರೀತಿ ಕಾರು ಕಾಣಿಸುತ್ತದೆ ನಾವು ಇವನ್ನು ಪಾರ್ಶ್ವದ ಚಿತ್ರಣಗಳು ಎಂದು ಈ ರೀತಿ ತೆಗೆದುಕೊಂಡರೆ ಇದು ಸರಿಯಾದ ಕ್ರಮ ಅಲ್ಲ ಬದಲಿಗೆ ನಾವು ಅದೇ ಕಾರಿಗೆ ಏನು ಮಾಡಬಹುದು ನಾವು ಈ ರೀತಿ ಮಾಡಬಹುದು ಕಾರು ನಿಲ್ಲಿಸಿರುವಂತೆ ಮುಂಬದಿಯ ಚಿತ್ರಣವನ್ನು ಪಡೆದುಕೊಳ್ಳಬಹುದು ಗ್ಲಾಸ್ಸ್ ಬಾಕ್ಸ್ ಕ್ರಮದಂತೆ ಪೆಟ್ಟಿಗೆಯಲ್ಲಿ ಕಾರು ಯಾವುದೇ ರೀತಿಯಲ್ಲಿ ಇರಬಹುದು ಆದರೆ ನಾವು ಹೇಗೆ ನಿಲ್ಲಬೇಕು ಎಂಬುದನ್ನು ನಿರ್ಧರಿಸಲು ಹೋದರೆ ನಮಗೆ ಮುಂಬದಿಯ ಚಿತ್ರಣ ಹೊಂದಬೇಕು ಎನಿಸಿದರೆ ನಾನು ಕಾರನ್ನು ಈ ರೀತಿ ಈ ದಿಕ್ಕಿಗೆ ನಿಲ್ಲಿಸುತ್ತೇನೆ ಆದ್ದರಿಂದ ಕಾರು ಈ ರೀತಿ ಕಾಣುತ್ತದೆ ಮೇಲ್ಬದಿಯ ಚಿತ್ರಣವನ್ನು ನಾವು ರಚಿಸಲು ಪ್ರಯತ್ನಿಸಿದರೆ ಇದು ಅದರ ಮೂಲಕ ಆಗುತ್ತದೆ ಇದು ಮುಂಬದಿಯ ಚಿತ್ರಣ ಆಗಿದೆ ಮೇಲ್ಬದಿಯ ಚಿತ್ರಣ ಈ ಚಿತ್ರಣದಲ್ಲಿ ಚಕ್ರಗಳು ಇಲ್ಲಿ ಕಾಣುತ್ತವೆ ಅವುಗಳು ಎರಡು ಚಿತ್ರಣಗಳಲ್ಲಿ ಹೊಂದುವಂತೆ ಇರುತ್ತವೆಇದು ವಿಂಡ್ಶೀಲ್ಡ್ ಇದು ನಮಗೆ ಕಾಣಸಿಗುತ್ತದೆ ವಿಂಡ್ಶೀಲ್ಡ್ನ ಸಂಪೂರ್ಣ ಚಿತ್ರಣ ಇವೆಲ್ಲವೂ ಮೇಲ್ಬದಿಯ ಚಿತ್ರಣದಲ್ಲಿ ಕಾಣಿಸುತ್ತವೆ ಇದು ಕೂಡ ಇದರೊಂದಿಗೆ ಹೊಂದಿಕೆಯಾಗುವಂತೆ ಇರುತ್ತದೆ ಕಾರಿನ ಈ ಗೆರೆಯು ಇದರೊಂದಿಗೆ ಸೇರಿಕೊಳ್ಳುತ್ತದೆ ಕಾರಿನ ಮೇಲ್ಬಾಗ ಇಲ್ಲಿ ಕಾಣಿಸುತ್ತದೆ ಇದು ಇಲ್ಲಿ ಕೊನೆಯಾಗುತ್ತದೆ ಮತ್ತೆ ಈ ಭಾಗ ಹೊಂದಿಕೆಯಾಗುತ್ತದೆ ಇದು ಬೆಂಡಾಗಿದೆ ಮತ್ತು ಈ ಚಕ್ರಗಳು ಇಲ್ಲಿ ಕಾಣಸಿಗುತ್ತವೆ ಇದು ಈ ಕಾರಿಗೆ ಅಥವಾ ಕಾರಿನಿಂದ ಮೂಡಿಸಬಹುದಾದ ಮೇಲ್ಬದಿಯ ಚಿತ್ರಣ ಆಗಿದೆ ಪಾರ್ಶ್ವಗಳನ್ನು ಚಿತ್ರಣವನ್ನು ನೋಡಿ ನಂತರ ಸಮತಲಕ್ಕೆ ಪ್ರೊಜೆಕ್ಟ್ ಮಾಡುವುದರಿಂದ ಪಾರ್ಶ್ವಗಳ ಚಿತ್ರಣ ಸಿಗುತ್ತದೆ ನಂತರ ನಾವು ಇದನ್ನು ತೆರೆಯಲು ಇಚ್ಚಿಸುತ್ತೇವೆ ಪಾರ್ಶ್ವದ ಚಿತ್ರಣ ಈ ಕಡೆಯಲ್ಲಿ ನಮಗೆ ಸಿಗುತ್ತದೆ ಎರಡನೆಯ ಸಲಹೆ ಏನೆಂದರೆ ಮುಂಬದಿಯ ಚಿತ್ರಣದಲ್ಲಿ ಬಹಳ ಕಡಿಮೆ ಅಡಗಿದ ರೂಪದ ಗೆರೆಗಳು ಇರಬೇಕು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಅಡಗಿಸಿದ ರೀತಿಯ ಗೆರೆಗಳು ಮುಂಬದಿಯ ಚಿತ್ರಣದಲ್ಲಿ ಬರುವಂತೆ ನಾವು ನೋಡಿಕೊಳ್ಳಬೇಕು ಈ ರೀತಿಯಾಗಿ ಕೂಡ ನಾವು ಮುಂಬದಿಯನ್ನು ಸಂಪೂರ್ಣವಾಗಿ ಪರಿಶೋಧಿಸಬಹುದು ನಾವೀಗ ಈ ಸರಳವಾದ ರಚನೆ ಅಥವಾ ವಸ್ತುವನ್ನು ನೋಡೋಣ ನಾವು ಇದನ್ನು ಮುಂಬದಿಯ ಚಿತ್ರಣ ಎಂದು ತೆಗೆದುಕೊಂಡರೆ ಇಲ್ಲಿ ನಾವು ನೋಡಿದರೆ ಯಾವುದೇ ಅಡಗಿಸಿರುವ ಗೆರೆಗಳು ಇಲ್ಲ ಈ ಮುಂಬದಿಯ ಚಿತ್ರಣಕ್ಕೆ ನೀವು ಇದನ್ನು ನೋಡಿದರೆ ನಾವು ಏನು ಕಾಣುತ್ತೇವೆ ಇದು ಒಂದು ವಸ್ತುವಿದೆ ಇದರಲ್ಲಿ ಒಂದು ಹಂತವಿದೆ ಇದು ಹೋಗಿ ಅದರೊಂದಿಗೆ ಹೊಂದಿಕೊಳ್ಳುತ್ತದೆ ಮತ್ತು ಗೆರೆಗಳು ಅದರೊಂದಿಗೆ ಸೇರಿಕೊಳ್ಳುತ್ತವೆ ಮತ್ತು ಅದೇ ರೀತಿ ಪುನಃ ಗೆರೆಗಳು ಇಲ್ಲಿ ಸೇರಿಕೊಳ್ಳುತ್ತವೆ ನಾವು ಮುಂಬದಿಯ ಚಿತ್ರಣವನ್ನು ಮೂಡಿಸುತ್ತಿದ್ದರೆ ಇದು ಅಲ್ಲಿ ಕಾಣಸಿಗುತ್ತದೆ ಅಲ್ಲಿ ಸ್ವಲ್ಪ ಖಾಲಿ ಜಾಗವಿದೆ ಮತ್ತು ಇದು ಖಾಲಿ ಜಾಗದಲ್ಲಿ ಹೋಗುತ್ತದೆ ಮತ್ತು ಮೇಲ್ಬದಿಯ ಚಿತ್ರಣ ಅಲ್ಲಿ ಬರುತ್ತದೆ ಅಲ್ಲಿ ಒಂದು ರಂಧ್ರ ಇದೆ ಆದರೆ ಆ ರಂಧ್ರ ವನ್ನು ಅಲ್ಲಿ ನಿರಂತರವಾಗಿಲ್ಲದ ಅಡ್ಡಗೆರೆಗಳಿಂದ ಬಿಂಬಿಸಲಾಗಿದೆ ನಾವು ಕಾಣಬಯಸುವ ಮುಂಬದಿಯ ಚಿತ್ರಣ ಇದೇ ಆಗಿದೆ ಇದೆ ಇದೇ ವಸ್ತುವಿಗೆ ಮೇಲ್ಬದಿಯ ಚಿತ್ರಣಕ್ಕೆ ನೀವು ಗ್ಲಾಸ್ ಬಾಕ್ಸ್ ಪದ್ಧತಿಯನ್ನು ಬಳಸಿದರೆ ಈ ಗೆರೆ ಅಲ್ಲಿ ಬರುತ್ತದೆ ಈ ಗೆರೆಗಳು ಅದರ ಮೂಲಕ ಹೋಗುತ್ತವೆ ಇಲ್ಲಿ ಮತ್ತೆ ನಾವು ನೋಡುವುದೇನೆಂದರೆ ಇಲ್ಲಿ ಒಂದು ಗೆರೆ ಇದೆ ಈ ವೃತ್ತ ಯಾವ ವೃತ್ತ ಅಡಗಿದೆ ಅದು ಇದು ಇದಕ್ಕೆ ಹೊಂದುತ್ತವೆ ಅದನ್ನು ನಾವು ಅಲ್ಲಿ ನೋಡುತ್ತೇವೆ ಅದನ್ನು ನಾವು ಅಲ್ಲಿ ನೋಡುತ್ತೇವೆ ಮತ್ತು ಇಲ್ಲಿ ಬಿಟ್ಟಿರುವ ಜಾಗ ನಾವು ಇದನ್ನು ಮೇಲ್ಬದಿಯ ಚಿತ್ರಣದಲ್ಲಿ ಈ ರೀತಿ ಕಾಣುತ್ತೇವೆ ಈ ಸಂಪೂರ್ಣ ಜಾಗ ಮೇಲ್ಬದಿಯ ಚಿತ್ರಣವನ್ನು ಬಿಂಬಿಸಲು ಬಿಟ್ಟಿರುವುದು ಇದರಲ್ಲಿ ವೃತ್ತವನ್ನು ನಾವು ಕಾಣುತ್ತೇವೆ ಈ ರೀತಿಯಾಗಿ ನಾವು ಮೇಲ್ಬದಿಯ ಚಿತ್ರಣವನ್ನು ಗ್ಲಾಸ್ ಬಾಕ್ಸ್ ಕ್ರಮವನ್ನು ಅನುಸರಿಸಿ ಚೆನ್ನಾಗಿ ರೂಪಿಸಬಹುದು ಪಾರ್ಶ್ವದ ಚಿತ್ರಣ ನೀವು ಅದನ್ನು ರಚಿಸಲು ಇಚ್ಚಿಸಿದರೆ ನಾವು ನೋಡಿದ ಈ ಒಂದು ಭಾಗ ಇದೆ ಇದು ಅದೇ ಆಗಿದೆ ನಂತರ ಇದು ಸ್ವಲ್ಪ ಮೇಲೆ ಹೋಗುತ್ತದೆ ಮತ್ತು ಎಲ್ ಆಕಾರದಲ್ಲಿ ಕಾಣುತ್ತದೆ ಮತ್ತು ಈ ರೀತಿಯಾಗಿ ಇರುತ್ತದೆ ಮತ್ತು ಇಲ್ಲಿ ಹೀಗೆ ಕಾಣಿಸುತ್ತದೆ ಅಲ್ಲಿ ಅಡಗಿಸಿದ ರೀತಿಯ ಒಂದು ಗೆರೆ ಇದೆ ಮತ್ತು ಒಂದು ಅಡಗಿಸಿದ ರೀತಿಯ ಗೆರೆ ಇದೆ ಇದು ನಾವು ರಚಿಸಿದ ಪಾರ್ಶ್ವ ಭಾಗದ ಚಿತ್ರಣ ಆಗಿದೆ ನಾವು ಅದನ್ನು ನೋಡುತ್ತಿದ್ದರೆ ನಾವು ಮುಂಬದಿಯ ಚಿತ್ರಣವನ್ನು ಈ ಕಡೆಯಿಂದ ತೆಗೆದುಕೊಂಡರೆ ಇಲ್ಲಿ ಪ್ರತಿಬಿಂಬಿಸಿರುವ ಈ ವೃತ್ತ ನಾವು ಸಣ್ಣ ಅಡ್ಡಗೆರೆ ಬಿಂದು ಇವುಗಳಿಂದಾದ ಗೆರೆಯನ್ನು ಬಳಸಬಹುದು ಮತ್ತು ಒಳಗೆ ಅಡಗಿರುವ ಒಂದೇ ಭಾಗ ಒಂದೇ ಅಲ್ಲಿ ಬರುತ್ತದೆ ಮತ್ತು ಇಲ್ಲಿ ತೋರಿಸಿರುವ ಹೆಚ್ಚಿನ ಅಳತೆಗಳು ನಮಗೆ ಸಿಗುತ್ತವೆ ಮತ್ತು ಅಡಗಿಸಿದ ರೀತಿಯ ಗೆರೆಗಳು ಆ ಮಟ್ಟದ ತನಕ ಮಾತ್ರ ಹೋಗುತ್ತವೆ ನಾವು ಅದನ್ನು ಮುಂಬದಿಯ ಚಿತ್ರಣವಾಗಿ ತೆಗೆದುಕೊಳ್ಳದಿದ್ದರೆ ನೀವು ಹಿಂಬದಿಯ ಒಂದನ್ನು ಮುಂಬದಿಯ ಚಿತ್ರಣವಾಗಿ ತೆಗೆದುಕೊಂಡರೆ ಈ ಚಿತ್ರವು ಹೇಗೆ ಬದಲಾಗುತ್ತದೆ ಎಂದರೆ ಈ ರೀತಿ ಬದಲಾಗುತ್ತದೆ ಆ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಈ ವೃತ್ತವು ಕಾಣಸಿಗುತ್ತದೆ ಈ ಗೆರೆ ಹಿಂದಿನಿಂದ ಕಾಣಲು ಸಿಗದೇ ಇದ್ದದ್ದು ನಾವಿದನ್ನು ಅಡಗಿಸಿದ ರೀತಿಯ ಗೆರೆಯಿಂದ ತೋರಿಸಬೇಕು ನಾವು ಇದನ್ನು ಮುಂಬದಿಯ ಚಿತ್ರಣವಾಗಿ ತೆಗೆದುಕೊಂಡರೆ ಈ ವೃತ್ತವು ಕೂಡ ಕಾಣಿಸುವುದಿಲ್ಲ ಮತ್ತೆ ಅಡ್ಡಗೆರೆಗಳಿಂದಾದ ನಿರಂತರವಲ್ಲದ ರೇಖೆ ನಮ್ಮಲ್ಲಿ ಇದೆ ಇದರ ಅರ್ಥ ನಾವು ಈ ಚಿತ್ರಣವನ್ನು ಆಯ್ಕೆ ಮಾಡಿಕೊಂಡರೆ ಈ ಒಂದು ಅಡಗಿಸಿದ ರೀತಿಯ ರೇಖೆ ಮತ್ತು ಎರಡನೆಯ ಇದೇ ರೀತಿಯ ರೇಖೆಗಳನ್ನು ನಾವು ಅಲ್ಲಿ ಬಿಂಬಿಸಬೇಕು ನಾವು ಇದನ್ನು ಮುಂಬದಿಯ ಚಿತ್ರಣವಾಗಿ ತೆಗೆದುಕೊಂಡರೆ ಕೇವಲ ಒಂದು ಅಡಗಿಸಿದ ರೀತಿಯ ಗೆರೆ ನಮಗೆ ಸಿಗುತ್ತದೆ ಈ ಸೂಚನೆ ಆಧಾರದಂತೆ ಕಡಿಮೆ ಪ್ರಮಾಣದ ಅಡಗಿಸಿದ ರೀತಿಯ ಗೆರೆಗಳು ಕೂಡ ಮುಂಬದಿಯ ಚಿತ್ರಣವನ್ನು ಆಯ್ಕೆ ಮಾಡಲು ಸಹಾಯಮಾಡುತ್ತವೆ ಈ ಕಡೆಯಿಂದ ನಾವು ಇದನ್ನು ಆಯ್ಕೆ ಮಾಡಬೇಕು ಇದು ಮುಂಬದಿಯ ಚಿತ್ರಣವನ್ನು ತೆಗೆದುಕೊಳ್ಳಲು ಇದಕ್ಕೆ ಹೋಲಿಸಿದರೆ ಇರುವ ಉತ್ತಮವಾದ ಆಯ್ಕೆ ಆಗಿದೆ ಅದರಲ್ಲಿ ತಪ್ಪೇನೂ ಇಲ್ಲ ಆದರೆ ಗುಣಮಟ್ಟದ ವಿಧಾನದ ಪ್ರಕಾರ ಕಡಿಮೆ ಅಡಗಿಸಿದ ರೀತಿಯ ಗೆರೆಗಳು ಇರುವುದನ್ನು ಮುಂಬದಿಯ ಚಿತ್ರಣವಾಗಿ ತೆಗೆದುಕೊಳ್ಳಬೇಕು ಮತ್ತು ಇದು ಎಷ್ಟು ಸಾಧ್ಯವೋ ಅಷ್ಟು ವಿವರಗಳನ್ನು ಪಡೆದುಕೊಳ್ಳುವಲ್ಲಿ ಸಹಕರಿಸುತ್ತದೆ ಎರಡನೇ ಸಲಹೆ ಪಾರ್ಶ್ವದ ಚಿತ್ರಣವನ್ನು ಆಯ್ಕೆ ಮಾಡಿಕೊಳ್ಳುವುದಕ್ಕೆ ಆಗಿದೆ ಕಡಿಮೆ ಸಂಖ್ಯೆಯ ಅಡಗಿದಂತಹ ಗೆರೆಗಳು ಇರುವಂತೆ ಚಿತ್ರಣವನ್ನು ತೆಗೆದುಕೊಳ್ಳಬೇಕು ಅದಕ್ಕಾಗಿ ನಾವು ಇದನ್ನು ಮುಂಬದಿಯ ಚಿತ್ರಣ ಎಂದು ತೆಗೆದುಕೊಂಡರೆ ಅದರ ಪಾರ್ಶ್ವದ ಚಿತ್ರಣ ಅದು ಈ ಕಡೆಯದ್ದು ಆಗಿರಬಹುದು ಆ ಕಡೆಯದ್ದು ಕೂಡ ಆಗಿರಬಹುದು ಅದೇ ರೀತಿ ಕಡಿಮೆ ಸಂಖ್ಯೆಯ ಅಡಗಿಸಿದಂತಹ ಗೆರೆಗಳು ಇರುವಂತೆ ನಾವು ಆಯ್ಕೆ ಮಾಡಿಕೊಳ್ಳಬೇಕು ಇದು ನಾವು ಆಯ್ಕೆ ಮಾಡಿರುವ ಮುಂಬದಿಯ ಚಿತ್ರಣ ಆಗಿದೆ ನಾವು ಇದನ್ನು ತೆಗೆದುಕೊಳ್ಳುವುದೋ ಅಥವಾ ಇದನ್ನು ತೆಗೆದುಕೊಳ್ಳುವುದೋ ನೋಡೋಣ ನಾವು ಇದನ್ನು ಆಯ್ಕೆ ಮಾಡಿಕೊಂಡರೆ ಆ ಅಡಗಿಸಿದಂತಹ ಗೆರೆಗಳು ಈ ಮಟ್ಟದಲ್ಲಿ ಬರುತ್ತವೆ ಆದ್ದರಿಂದ ಈ ಚಿತ್ರಣಕ್ಕೆ ಎರಡು ಅಡಗಿಸಿದಂತಹ ಗೆರೆಗಳು ಇವೆ ನಾವು ಚಿತ್ರಣ ಮೂಡಿಸಲು ಈ ದಿಕ್ಕನ್ನು ಆಯ್ಕೆ ಮಾಡಿಕೊಂಡರೆ ನಾವು ಇದನ್ನು ಕೂಡ ಅಡಗಿರುವ ರೀತಿ ಬಿಂಬಿಸಬೇಕು ಇದು ಕೂಡ ಅಡಗಿರುವಂತೆ ಮತ್ತು ಇದನ್ನು ಕೂಡ ಅಡಗಿರುವಂತೆ ಬಿಂಬಿಸಬೇಕು ಇದರ ಅರ್ಥ ನಮ್ಮಲ್ಲಿ 1 2 ಮತ್ತು 3 ಅಡಗಿರುವಂತಹ ಗೆರೆಗಳು ಇವೆ ಆದ್ದರಿಂದ ಸಾಮಾನ್ಯವಾಗಿ ಇದು ಸೂಕ್ತವಾದ ಚಿತ್ರಣ ಅಲ್ಲ ಆದ್ದರಿಂದ ಇದನ್ನು ತೆಗೆದುಕೊಳ್ಳಬಾರದು ಮತ್ತು ನಾವು ಯಾವುದನ್ನು ತೆಗೆದುಕೊಳ್ಳಬೇಕೆಂದರೆ ಇದನ್ನು ತೆಗೆದುಕೊಳ್ಳಬೇಕು ಇದು ಒಳ್ಳೆಯ ಒಂದು ಚಿತ್ರಣ ಆಗಿದೆ ಅದೇ ರೀತಿ ಕೆಳಗಿನ ಚಿತ್ರಣ ಅಥವಾ ಮೇಲ್ಬದಿಯ ಚಿತ್ರಣ ಯಾವುದೇ ಆಗಿರಲಿ ಕಡಿಮೆ ಸಂಖ್ಯೆಯ ಅಡಗಿದಂತಹ ಗೆರೆಗಳು ಇರುವಂತೆ ನಾವು ತೆಗೆದುಕೊಳ್ಳಬೇಕು ಆದ್ದರಿಂದ ನಾವು ಇದನ್ನು ಆಯ್ಕೆ ಮಾಡಿಕೊಂಡರೆ ನಾವು ಈ ಚಿತ್ರಣವನ್ನು ತೆಗೆದುಕೊಂಡರೆ ಅಡಗಿದಂತಹ ಗೆರೆಗಳು ಈ ಮಟ್ಟದಲ್ಲಿ ಬರುತ್ತವೆ ಇದು ಅದೇ ಆಗಿದೆ ಇದು ಕಾಣುವಂತಹುದು ಆದ್ದರಿಂದ ನಾವು ಇದನ್ನು ಈ ರೀತಿ ಬಿಂಬಿಸುತ್ತಿದ್ದೇವೆ ಆದರೆ ನಾವು ಇಲ್ಲಿಂದ ಕೆಳಗಿನ ಚಿತ್ರಣವನ್ನು ತೆಗೆದುಕೊಂಡರೆ ಇದು ಅಡಗಿರುವಂತಹುದು ಆಗುತ್ತದೆ ಆದ್ದರಿಂದ ನಮಗೆ ಏನು ಸಿಗುತ್ತದೆ ಎಂದರೆ ಈ ಅಡಗಿರುವಂತಹುದು ಇದು ಕೂಡ ಒಂದು ಅಡಗಿರುವಂತಹುದು ಈ ಒಂದು ಕೂಡ ಕೆಳಗಿನಿಂದ ಅಡಗಿರುವಂತಹುದು ಇದನ್ನು ಇದರೊಂದಿಗೆ ಹೋಲಿಸಿ ನೋಡಿದಾಗ ನಮಗೆ ಇದು ಗೊತ್ತಾಗುತ್ತದೆ ಇಲ್ಲಿ ಎರಡು ಅಡಗಿದಂತಹ ಗೆರೆಗಳು ಇವೆ ಒಂದು ಅಡಗಿದಂತಹ ಗೆರೆ ಆದ್ದರಿಂದ ನಾವು ಇದನ್ನು ಆಯ್ಕೆ ಮಾಡಿಕೊಳ್ಳುವುದಿಲ್ಲ ಆದರೆ ನಾವು ಈ ಚಿತ್ರಣವನ್ನು ತೆಗೆದುಕೊಳ್ಳುತ್ತೇವೆ ಇದು ಸೂಕ್ತವಲ್ಲ ಮತ್ತು ಇದು ಕೂಡ ಸೂಕ್ತವಲ್ಲ ಆದ್ದರಿಂದ ನಾವು ಏನು ಮಾಡುತ್ತೇವೆ ಎಂದರೆ ಡ್ರಾಯಿಂಗ್ ಹಾಳೆಯಲ್ಲಿ ಚಿತ್ರಿಸಲು ಇದನ್ನು ಆಯ್ಕೆ ಮಾಡಿಕೊಳ್ಳುತ್ತೇವೆ ನಾವು ಈ ಚಿತ್ರಣಗಳನ್ನು ಕೂಡ ತೋರಿಸಬಹುದು ಆದರೆ ನಮ್ಮಲ್ಲಿ ಮುಂಬದಿಯ ಚಿತ್ರಣ ಮೇಲ್ಬದಿಯ ಚಿತ್ರಣ ಪಾರ್ಶ್ವ ಚಿತ್ರಣಗಳು ಇರುವಾಗ ಇವುಗಳ ಅವಶ್ಯಕತೆಯಿರುವುದಿಲ್ಲ ಈ ಲಭ್ಯವಿರುವ ಚಿತ್ರಣಗಳು ಮೂರು ಆಯಾಮದ ಈ ರಚನೆಯನ್ನು ಬಿಂಬಿಸಲು ಸಾಕಾಗುತ್ತವೆ ಕಡಿಮೆ ಸಂಖ್ಯೆಯ ಚಿತ್ರಣಗಳು ಇರುವುದು ಯಾವಾಗಲೂ ಒಳ್ಳೆಯದು ನಾವು ಸಾಮಾನ್ಯವಾಗಿ ಮುಂಬದಿಯ ಚಿತ್ರಣವನ್ನು ರಚಿಸುತ್ತಿದ್ದರೆ ಮೇಲ್ಬದಿಯ ಚಿತ್ರಣ ಮತ್ತು ಪಾರ್ಶ್ವಗಳ ಚಿತ್ರಣ ಈ ರೀತಿ ಸಿಗುತ್ತವೆ ನಾವು ಆ ರಂಧ್ರಗಳನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಒಂದು ಬೇರೆ ಚಿತ್ರದಲ್ಲಿ ಅದರ ವ್ಯಾಸ ಎಷ್ಟು ಇಲ್ಲಿಂದ ಎಷ್ಟು ದೂರದಲ್ಲಿವೆ ಅದರ ಸ್ಥಾನ ಯಾವುದು ಎಲ್ಲವನ್ನು ತಿಳಿದುಕೊಳ್ಳಬಹುದು ಅದೇ ರೀತಿ ಯಾವುದಾದರೂ ಒಂದು ಅಂಚಿನಿಂದ ಇದು ಎಷ್ಟು ದೂರದಲ್ಲಿದೆ ಅದನ್ನು ಕೂಡ ನಾವು ತಿಳಿದುಕೊಳ್ಳಬಹುದು ಮತ್ತು ಮೇಲ್ಬದಿಯ ಚಿತ್ರಣದಿಂದ ನಾವು ಯಾವ ಹಂತ ತಲುಪುತ್ತೇವೆ ಎಂದರೆ ಸ್ಪಷ್ಟವಾಗಿ ಇದು ವೃತ್ತಾಕಾರದ ರಂಧ್ರವೇ ಅಥವಾ ದೀರ್ಘವೃತ್ತಾಕಾರದ ರಂಧ್ರವೇ ಮತ್ತು ಯಾವ ಹಂತದಲ್ಲಿ ಇದು ಇದೆ ಇವೆಲ್ಲವನ್ನು ತಿಳಿದುಕೊಳ್ಳಬಹುದು ಈ ಎಲ್ಲಾ ಮಾಹಿತಿಗಳು ನಮಗೆ ಮುಂಬದಿಯ ಚಿತ್ರಣ ಮತ್ತು ಮೇಲ್ಬದಿಯ ಚಿತ್ರಣಗಳಿಂದ ಸಿಗುತ್ತವೆ ಇನ್ನುಳಿದ ಮಾಹಿತಿಗಳು ನಮಗೆ ಪಾರ್ಶ್ವಗಳ ಚಿತ್ರದಿಂದ ದೊರೆಯುತ್ತದೆ ಈ ರಚನೆಯ ಬಗ್ಗೆ ಹೇಗೆ ಇದರ ಬಗ್ಗೆ ಚಿಂತಿಸಿ ಮೊದಲನೆಯದಾಗಿ ನಾವು ಏನು ಮಾಡಬೇಕೆಂದರೆ ವಸ್ತುವು ಅಥವಾ ರಚನೆಯು ಗಾಜಿನ ಪೆಟ್ಟಿಗೆಯಲ್ಲಿ ಸರಿಯಾಗಿ ಕೂತು ನಮ್ಮ ಚಿತ್ರಣಗಳು ಸರಳವಾಗಿರುವಂತೆ ನೋಡಿಕೊಳ್ಳಬೇಕು ಎರಡನೆಯದಾಗಿ ನಾವು ಚಿತ್ರಣಗಳನ್ನು ಆಯ್ಕೆಮಾಡಿಕೊಳ್ಳಬೇಕು ಯಾವುದು ಮುಂಬದಿಯ ಚಿತ್ರಣ ಎಂದು ಆಯ್ದುಕೊಳ್ಳಬೇಕು ಯಾವಾಗ ಇದು ಆಗುತ್ತದೆ ನಂತರ ಪಾರ್ಶ್ವದ ಚಿತ್ರಣಗಳನ್ನು ನಾವು ರಚಿಸಬಹುದು ಈ ಚಿತ್ರಣಗಳನ್ನು ನಿರ್ಮಿಸಲು ಒಂದಷ್ಟು ಸಮಯ ತೆಗೆದುಕೊಳ್ಳಿ ಇದರ ಬಗ್ಗೆ ಚಿಂತಿಸಿ ಉದಾಹರಣೆಗೆ ನಾವು ಇದನ್ನು ಮುಂಬದಿಯ ಚಿತ್ರಣವೆಂದು ಮತ್ತು ಇದನ್ನು ಮೇಲ್ಬದಿಯ ಚಿತ್ರವೆಂದು ಆಯ್ಕೆ ಮಾಡಿಕೊಳ್ಳುತ್ತೇವೆ ಎಂದುಕೊಂಡರೆ ಕೆಲವೊಂದು ಆಯಾಮಗಳು ಅಥವಾ ಅಳತೆಗಳು ಸರಿಯಾಗುವುದಿಲ್ಲ ಆದ್ದರಿಂದ ನಾವು ಇದನ್ನು ಮುಂಬದಿಯ ಚಿತ್ರಣವೆಂದು ತೆಗೆದುಕೊಂಡರೆ ವಸ್ತುವನ್ನು ಆ ರೀತಿ ಇರಿಸುತ್ತೇವೆ ನಮಗೆ ವೃತ್ತ ಕಾಣಿಸುತ್ತದೆ ಮತ್ತೊಂದು ವೃತ್ತ ಮತ್ತು ಸಂಪೂರ್ಣ ಆಯತಾಕಾರದ ರಚನೆ ಈ ರೀತಿ ಆಗುತ್ತದೆ ಮೇಲ್ಬದಿಯ ಚಿತ್ರಣಕ್ಕಾಗಿ ನಾವು ಆ ದಿಕ್ಕಿನಿಂದ ನೋಡಿದರೆ ಇದು ಪೂರ್ಣವಾಗಿ ಈ ರೀತಿ ಕಾಣಿಸುತ್ತದೆ ಅಲ್ಲಿ ಅಳತೆಗಳನ್ನು ನಮೂದಿಸಲು ಸಾಕಷ್ಟು ಜಾಗ ಇಲ್ಲ ನಾವು ಅದನ್ನು ಸರಿಯಾಗಿ ತೋರಿಸಲು ಆಗುವಂತಹ ಸ್ಥಾನದಲ್ಲಿ ಇಲ್ಲ ಅದರ ಬದಲಿಗೆ ನಾವು ಏನು ಮಾಡಬಹುದಿತ್ತು ಮೇಲ್ಬದಿಯ ಚಿತ್ರಣವನ್ನು ತೋರಿಸುವ ಬದಲಿಗೆ ಇದನ್ನು ಚಿತ್ರಣವಾಗಿ ತೋರಿಸುವಂತೆ ವಸ್ತುವನ್ನು ಆಯ್ಕೆಮಾಡಿಕೊಳ್ಳಬಹುದು ನಾವು ಪಾರ್ಶ್ವದ ಚಿತ್ರಣವನ್ನು ಸಹ ತೋರಿಸಬಹುದು ಈ ಪಾರ್ಶ್ವದ ಚಿತ್ರಣ ಈ ರೀತಿ ಇರುತ್ತದೆ ಇದು ವಸ್ತುವಿನ ಹೆಚ್ಚಿನ ಅಂಶಗಳನ್ನು ತೋರಿಸುತ್ತದೆ ಇಲ್ಲಿ ಇದು ಸಮರೂಪವಾಗಿರುವ ವಸ್ತುವಿನಂತೆ ಕಾಣಿಸುತ್ತದೆ ಆದರೆ ಇದು ಹೊರ ಬಂದಿರುವ ಜಾಗವನ್ನು ಸ್ಪಷ್ಟವಾಗಿ ತೋರಿಸುತ್ತದೆ ಮತ್ತು ಇದು ಬೆಳೆದಿರುವ ಅಥವಾ ಚಾಚಿಕೊಂಡಿರುವ ಮುಂದೆ ಬಂದಿರುವ ರೀತಿಯ ಒಂದು ಭಾಗ ಇರುವುದನ್ನು ತೋರಿಸುತ್ತವೆ ಆದ್ದರಿಂದ ಇದು ಇವುಗಳಿಗೆ ಹೋಲಿಸಿದರೆ ಚಿತ್ರ ಸಂರಚನೆಯ ಒಳ್ಳೆಯ ಮಾರ್ಗವಾಗಿದೆ ಅದೇ ರೀತಿ ನಾವು ಮುಂಬದಿಯ ಚಿತ್ರಣವನ್ನು ಈ ರೀತಿ ಕೂಡ ಬಳಸಬಹುದು ಈ ಮುಂಬದಿಯ ಚಿತ್ರಣವನ್ನು ಈ ಕಡೆಯಿಂದ ಕೂಡ ಬಳಸಿಕೊಳ್ಳಬಹುದು ಆದ್ದರಿಂದ ಯಾವುದು ಚೆನ್ನಾಗಿ ಕಾಣುತ್ತದೆ ಮತ್ತು ಯಾವುದರಲ್ಲಿ ಬೇರೆ ಯಾವ ಪಾರ್ಶ್ವದ ಚಿತ್ರಣದಲ್ಲಿ ಅಳತೆಗಳನ್ನು ನಮೂದಿಸಬಹುದು ಮತ್ತು ಕಡಿಮೆ ಸಂಖ್ಯೆಯ ಅಡಗಿದಂತಹ ಗೆರೆಗಳು ಎಲ್ಲಿ ಇರುತ್ತವೆ ಅದನ್ನು ನಾವು ಮುಂಬದಿಯ ಚಿತ್ರಣ ಮತ್ತು ಪಾರ್ಶ್ವದ ಚಿತ್ರಣವಾಗಿ ಆಯ್ಕೆ ಮಾಡಿಕೊಳ್ಳುತ್ತೇವೆ ಇಲ್ಲಿ ನಾವು ಇದನ್ನು ಮುಂಬದಿಯ ಚಿತ್ರಣವಾಗಿ ನೋಡುತ್ತಿದ್ದರೆ ನಾವು ಏನು ಮಾಡಬಹುದು ಎಂದರೆ ಈ ವಸ್ತುವನ್ನು ಈ ರೀತಿ ತಿರುಗಿಸಬಹುದು ವಸ್ತುವು ಈ ರೀತಿ ಕಾಣಸಿಗುತ್ತದೆ ಇದನ್ನು ಸಂಪೂರ್ಣವಾಗಿ 90 ಡಿಗ್ರಿಗೆ ತಿರುಗಿಸಿ ತಿರುಗಿಸುವುದರಿಂದ ಯಾವ ಚಿತ್ರಣ ದೊರೆಯುತ್ತದೆ ಅದು ಮುಂಬದಿಯ ಚಿತ್ರಣ ಮತ್ತು ಪಾರ್ಶ್ವದಿಂದ ಕಾಣುವ ವಸ್ತುವಿನ ಚಿತ್ರಣ ಆಗುತ್ತದೆ ನಂತರ ಈ ರೀತಿ ಆಗುತ್ತವೆ ಈ ತರಗತಿಯ ಕೊನೆಯಲ್ಲಿ ಈ ವಸ್ತುಗಳನ್ನು ಆಧರಿಸಿ ನೀವು ಈ ಉದಾಹರಣೆಗಳನ್ನು ಉಹಿಸಬಹುದು ಯಾವುದೇ ವಸ್ತುವನ್ನು ತೆಗೆದುಕೊಳ್ಳಿ ಬಹುಶಃ ಒಂದು ಮೌಸ್ ಒಂದು ಪೆನ್ ಒಂದು ಡ್ರಾಯಿಂಗ್ ಹಾಳೆ ಅಳತೆಪಟ್ಟಿ ಈ ವಸ್ತುಗಳನ್ನು ಬೇರೆಬೇರೆ ರೀತಿಯಲ್ಲಿ ಇರಿಸಿ ಯಾವುದು ಮುಂಬದಿಯ ಚಿತ್ರಣ ಯಾವುದು ಪಾರ್ಶ್ವದ ಚಿತ್ರಣ ಆಗಬಹುದು ಯಾವುದು ಮೇಲ್ಬದಿಯ ಚಿತ್ರಣ ಆಗಬಹುದು ಕೆಳಗಿನದು ಯಾವುದು ಆಗಬಹುದು ಎಂಬುದನ್ನು ಕಲ್ಪಿಸಿಕೊಳ್ಳಬಹುದು ಗ್ಲಾಸ್ ಬಾಕ್ಸ್ ಕ್ರಮದಲ್ಲಿ ಯಾವುದು ಆಗಬಹುದು ಎಂಬುದನ್ನು ಊಹಿಸಿಕೊಳ್ಳಿ ಈ ಆರ್ಥೋಗ್ರಾಫಿಕ್ ಪ್ರೋಜಕ್ಷನ್ಗೆ ಸಂಭಂದಿಸಿದ ಮತ್ತಷ್ಟು ವಿವರಗಳನ್ನು ಮುಂದಿನ ತರಗತಿಯಲ್ಲಿ ನೋಡೋಣ